ಎರಡನೆಯ ಸಾಧನ

ಪೋರ್ಟ್ಗಳಲ್ಲಿ ನಾವು ವಿದ್ಯುತ್ ಹರಿವಿನ ಮಾಪನ ಮಾಡುತ್ತೇವೆ ಎಂದು ನಮಗೆ ತಿಳಿದಿದೆ ಏಕೆಂದರೆ ಹೆಚ್ಚಿನ ಆವರ್ತನದಲ್ಲಿ ನಿಖರವಾಗಿ ಪೋರ್ಟ್ಗಳಲ್ಲಿ ವಿದ್ಯುತ್ ಹರಿವನ್ನು ವ್ಯಾಖ್ಯಾನಿಸಬೇಕಾಗಿರುತ್ತದೆ ಏಕೆಂದರೆ ಇತರ ಹಂತಗಳಲ್ಲಿ ವಿದ್ಯುತ್ ಹರಿವಿನ ಮಾಪನವು ವಿಭಿನ್ನವಾಗಿರುತ್ತದೆ 2 ಪೋರ್ಟ್ ನೆಟ್ವರ್ಕ್ ಅಥವಾ ಯಾವುದೇ ರೇಖಿಯಾ ನೆಟ್ವರ್ಕ್ ಜೆಡ್ ಮ್ಯಾಟ್ರಿಕ್ಸ್ ಅಥವಾ ವೈ ಮ್ಯಾಟ್ರಿಕ್ಸ್ನಿಂದ ನಿರೂಪಿಸಲ್ಪಟ್ಟಿದೆ ಮತ್ತು ನೆಟ್ವರ್ಕ್ನ ಜೆಡ್ ಮ್ಯಾಟ್ರಿಕ್ಸ್ ಅಥವಾ ವೈ ಮ್ಯಾಟ್ರಿಕ್ಸ್ನ್ನು ಕಂಡುಹಿಡಿಯಲು ನಾವು ಪೋರ್ಟ್ಗಳನ್ನು ಸರಿಯಾಗಿ ಕೊನೆಗೊಳಿಸಬೇಕು ಮತ್ತು ವಿದ್ಯುದಾವೇಶ ಹಾಗೂ ವಿದ್ಯುತ್ ಪ್ರವಾಹವನ್ನು ಅಳೆಯಬೇಕು ಹೆಚ್ಚಿನ ಆವರ್ತನಗಳಲ್ಲಿ ಯಾವಾಗ ಪ್ರಕ್ರಿಯೆಯು ತರಂಗಗಳಿಂದಾಗಿರುತ್ತದೆಯೋ ವಿದ್ಯುದಾವೇಶ ಹಾಗೂ ವಿದ್ಯುತ್ ಪ್ರವಾಹವು ಇನ್ಸಿಡೆಂಟಲ್ ವಿದ್ಯುದಾವೇಶ ಹಾಗೂ ಪ್ರತಿಫಲಿತ ವಿದ್ಯುದಾವೇಶದ ಒಟ್ಟು ಮೊತ್ತವಾಗಿರುತ್ತದೆ ಹಾಗೆಯೇ ವಿದ್ಯುತ್ ಪ್ರವಾಹವೆಂದರೆ ಇನ್ಸಿಡೆಂಟ್ ಪ್ರವಾಹ ತರಂಗ ಹಾಗೂ ಪ್ರತಿಫಲಿತ ಪ್ರವಾಹ ತರಂಗಗಳಿಂದ ಒಟ್ಟು ಪ್ರವಾಹ ಆದ್ದರಿಂದ ಮೈಕ್ರೋ ತರಂಗ ಆವರ್ತನದಲ್ಲಿ ವಿದ್ಯುದಾವೇಶವನ್ನು ಮೂಲತಃ ಶಕ್ತಿಯಿಂದ ಅಳೆಯಲಾಗುತ್ತದೆ ಅದು ಮೂಲಭೂತ ಪ್ರಮಾಣವಾಗಿದೆ ನಾವು ಅಳತೆಗಳನ್ನು ಪರಿಚಯಿಸಿದಾಗ ಮೈಕ್ರೊ ತರಂಗ ಆವರ್ತನದಲ್ಲಿ ವಿದ್ಯುತ್ ಮಾಪನವು ಮತ್ತೊಂದು ಮೂಲಭೂತ ವಿಷಯ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಆ ಶಕ್ತಿಯಿಂದ ನಾವು ಸಮಾನ ವಿದ್ಯುದಾವೇಶವನ್ನು ಕಂಡುಹಿಡಿಯಬಹುದು ಈಗ ಹೆಚ್ಚಿನ ಆವರ್ತನದಲ್ಲಿ ಶಕ್ತಿಯನ್ನು ಅಳೆಯುವುದರ ಬಗ್ಗೆ ಯೋಚಿಸಿ ಈಗ ಶಕ್ತಿಯು ಇನ್ಸಿಡೆಂಟ್ ತರಂಗದೊಂದಿಗೆ ಹರಿಯುತ್ತಿದೆ ಅಥವಾ ಪ್ರತಿಫಲಿತ ತರಂಗದೊಂದಿಗೆ ಅಥವಾ ಹರಡುವ ತರಂಗದೊಂದಿಗೆ ಹರಿಯುತ್ತಿದೆ ಮತ್ತು ನೆನಪಿಡಿ ಸೂಪರ್ ಪೊಜಿಷನ್ ತತ್ವವು ವಿದ್ಯುದಾವೇಶಗಳಿಗೆ ಅನ್ವಯಿಸುತ್ತದೆ ಅದು ವಿದ್ಯುತ್ ಹರಿವಿಗೆ ಅನ್ವಯಿಸುವುದಿಲ್ಲ ಅಂದರೆ ಇನ್ಸಿಡೆಂಟ್ ಶಕ್ತಿ ಮತ್ತು ಪ್ರತಿಫಲಿತ ಶಕ್ತಿಯು ಒಟ್ಟು ಶಕ್ತಿಗೆ ಸಮನಾಗಿರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಅದು ನಿಜವಲ್ಲ ಸೂಪರ್ ಪೊಜಿಷನ್ ಪ್ರಕಾರ ಅದು ಸರಿ ಸೂಪರ್ ಪೊಜಿಷನ್ ತತ್ವವನ್ನು ವಿದ್ಯುದಾವೇಶಕ್ಕೆ ಅನ್ವಯಿಸಲಾಗುತ್ತದೆ ಆದರೆ ವಿದ್ಯುತ್ ಹರಿವಿಗೆ ಅಲ್ಲ ಆದ್ದರಿಂದ ವಿದ್ಯುತ್ ಹರಿವಿನ ಒಟ್ಟು ವಿದ್ಯುತ್ ಹರಿವಿನ ಅಳತೆ ಮಾಡುವುದು ಕಷ್ಟಕರವಾಗಿದೆ ಅದಕ್ಕಾಗಿಯೇ ಮೈಕ್ರೋ ತರಂಗ ಆವರ್ತನದಲ್ಲಿ ಒಟ್ಟು ಪ್ರಮಾಣಗಳ ಅಳತೆ ಒಟ್ಟು ಪೋರ್ಟ್ ಪ್ರಮಾಣಗಳ ಅಳತೆ ಮಾಡುವುದು ಕಷ್ಟದ ಕೆಲಸ ಆದರೆ ಪ್ರತ್ಯೇಕವಾಗಿ ನಾವು ಇನ್ಸಿಡೆಂಟ್ ತರಂಗವನ್ನು ಪ್ರತಿಫಲಿತ ತರಂಗವನ್ನು ಬೇರ್ಪಡಿಸಬಹುದು ಇದನ್ನು ಈ ಕೋರ್ಸ್ನ ಕೊನೆಯ ಭಾಗದಲ್ಲಿ ನಾವು ನೋಡುತ್ತೇವೆ ಮೈಕ್ರೋ ತರಂಗ ಆವರ್ತನದಲ್ಲಿ ಇನ್ಸಿಡೆಂಟ್ ಮತ್ತು ಪ್ರತಿಫಲಿತ ಅಥವಾ ಹರಡುವ ತರಂಗಗಳನ್ನು ಬೇರ್ಪಡಿಸುವ ಸಾಧನಗಳಿವೆ ಅವುಗಳನ್ನು ಡೈರೆಕ್ಷನಲ್ ಕಪ್ಲರ್ ಎಂದು ಕರೆಯುತ್ತಾರೆ ಈಗ ಅದಕ್ಕಾಗಿಯೇ ಒಂದು ತರಂಗದ ಒಟ್ಟು ಶಕ್ತಿಯನ್ನು ಅಳೆಯಲು ಸಾಧ್ಯವಿಲ್ಲ ವಿದ್ಯುದಾವೇಶವನ್ನು ಶಕ್ತಿಯಿಂದ ಅಳೆಯುವುದರಿಂದ ನಾವು ಅದನ್ನು ಇನ್ಸಿಡೆಂಟ್ ಶಕ್ತಿ ಅಥವಾ ಪ್ರತಿಫಲಿತ ಶಕ್ತಿ ಹರಡುವ ಶಕ್ತಿ ಗೆ ಅನುಗುಣವಾಗಿ ಅಳೆಯಬೇಕು ಆದ್ದರಿಂದ ಮೈಕ್ರೋತರಂಗ ಆವರ್ತನದಲ್ಲಿ ವಿದ್ಯುದಾವೇಶವನ್ನು ಸಹ ಸಂಪೂರ್ಣ ಎಂದು ಅಳೆಯಲಾಗುವುದಿಲ್ಲ ಕಡಿಮೆ ಆವರ್ತನದಲ್ಲಿ ಇದನ್ನು ಮಾಡಬಹುದು ಆದರೆ ಮೈಕ್ರೋ ತರಂಗ ಆವರ್ತನದಲ್ಲಿ ಒಟ್ಟು ವಿದ್ಯುದಾವೇಶ ಅಥವಾ ಒಟ್ಟು ಪ್ರವಾಹದ ಬಗ್ಗೆ ಮಾತನಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಇನ್ಸಿಡೆಂಟ್ ವಿದ್ಯುದಾವೇಶ ಎಂದರೇನು ಪ್ರತಿಫಲಿತ ವಿದ್ಯುದಾವೇಶ ಎಂದರೇನು ಹರಡುವ ವಿದ್ಯುದಾವೇಶ ಎಂದರೇನು ಇತ್ಯಾದಿಗಳನ್ನು ನಾವು ಹೇಳಬೇಕಾಗುತ್ತದೆ ಅದಕ್ಕಾಗಿಯೇ ನಾವು ಮೈಕ್ರೋ ತರಂಗ ಜಾಲದಲ್ಲಿ ಅದನ್ನು ನಿರೂಪಿಸಲು ಪ್ರಯತ್ನಿಸಿದಾಗ ಜೆಡ್ ವೈ ಪ್ರಕಾರ ಅದನ್ನು ನೇರವಾಗಿ ನಿರೂಪಿಸಲು ಸಾಧ್ಯವಿಲ್ಲ ನಾವು ಇನ್ನೂ ಪರೋಕ್ಷವಾಗಿ ಮಾಡಬಹುದು ಆದರೆ ನೀವು ಈ ನಿಯತಾಂಕಗಳನ್ನು ಅಳೆಯಲು ಬಯಸಿದರೆ ನಾವು ಪ್ರತ್ಯೇಕ ತರಂಗ ಪ್ರಮಾಣಗಳನ್ನು ಅಳೆಯಬೇಕಾಗುತ್ತದೆ ಮತ್ತು ಅದಕ್ಕಾಗಿಯೇ ಹೊಸ 2 ಪೋರ್ಟ್ ನಿಯತಾಂಕವನ್ನು ವ್ಯಾಖ್ಯಾನಿಸುವ ಅವಶ್ಯಕತೆಯಿದೆ ಅದನ್ನು ಚದುರುವಿಕೆ ನಿಯತಾಂಕ ಎಂದು ಕರೆಯುತ್ತಾರೆ ಆದ್ದರಿಂದ ಈ ಚದುರುವಿಕೆ ನಿಯತಾಂಕ ನೆಟ್ವರ್ಕ್ನ್ನು ಒಟ್ಟು ವಿದ್ಯುದಾವೇಶ ಮತ್ತು ಪ್ರವಾಹದ ದೃಷ್ಟಿಯಿಂದ ಅಲ್ಲ ಆದರೆ ಇನ್ಸಿಡೆಂಟ್ ಪ್ರತಿಫಲಿತ ಮತ್ತು ಹರಡುವ ವೋಲ್ಟೇಜ್ ತರಂಗದ ರೂಪದಲ್ಲಿ ವಿವರಿಸುತ್ತದೆ ಅದಕ್ಕಾಗಿಯೇ ಇದು ಮೈಕ್ರೋ ತರಂಗ ಆವರ್ತನದಲ್ಲಿ ಈ ವಿದ್ಯುದಾವೇಶಗಳ ಮಾಪನದ ಸಮಸ್ಯೆಯನ್ನು ಪರಿಹರಿಸುತ್ತದೆ ಅದಕ್ಕಾಗಿಯೇ ಮೈಕ್ರೋ ತರಂಗ ಆವರ್ತನದಲ್ಲಿ ಎಸ್ ನಿಯತಾಂಕ ಅಥವಾ ಚದುರುವಿಕೆ ನಿಯತಾಂಕ ಸಾಕಷ್ಟು ಜನಪ್ರಿಯವಾಗಿದೆ ಕಡಿಮೆ ಆವರ್ತನದಲ್ಲಿ ಟ್ರಾನ್ಸಿಸ್ಟರ್ಸ್ ಎಚ್ ಅಥವಾ ಜಿ ನಂತಹ ಸಕ್ರಿಯ ಸಾಧನಗಳಿಗೆ ನೀವು ಇತರ ನಿಯತಾಂಕ ಜೆಡ್ ವೈನ್ನು ಹೊಂದಿದ್ದೀರಿ ಎ ಬಿ ಸಿಡಿ ನೆಟ್ವರ್ಕ್ಗಳ ಕ್ಯಾಸ್ಕೆಡಿಂಗ್ ಗಾಗಿ ಅವು ಜನಪ್ರಿಯವಾಗಿವೆ ಈಗ ಇತರ ಜೆಡ್ ವೈ ಇತ್ಯಾದಿಗಳಂತೆ ಈ ಎಸ್ ನಿಯತಾಂಕ ಕೂಡ ಮೈಕ್ರೋ ತರಂಗ ಜಾಲವನ್ನು ಸಂಪೂರ್ಣವಾಗಿ ನಿರೂಪಿಸುತ್ತದೆ ಮತ್ತು ಡೈರೆಕ್ಷನಲ್ ಕಪ್ಲರ್ನ್ನು ಆಧರಿಸಿದ ಸಾಧನವೊಂದು ಲಭ್ಯವಿದೆ ಇದನ್ನು ನೆಟ್ವರ್ಕ್ ವಿಶ್ಲೇಷಕ ಎಂದು ಕರೆಯಲಾಗುತ್ತದೆ ಇದರಿಂದ ಇನ್ಸಿಡೆಂಟ್ ಪ್ರತಿಫಲಿತ ಮತ್ತು ಹರಡುವ ವೋಲ್ಟೇಜ್ ತರಂಗಗಳನ್ನು ಬೇರ್ಪಡಿಸಬಹುದು ಮತ್ತು ಅಳೆಯಬಹುದು ಈ ವಾರದಲ್ಲಿ ನೆಟ್ವರ್ಕ್ ವಿಶ್ಲೇಷಕ ಸಾಧನವನ್ನು ನೋಡುತ್ತೇವೆ ಎಸ್ ನಿಯತಾಂಕವನ್ನು ನಾವು ಅಸ್ತಿತ್ವದಲ್ಲಿರುವ ಜೆಡ್ ವೈ ಎ ಬಿ ಸಿಡಿ ಇತ್ಯಾದಿ ನಿಯತಾಂಕಗಳೊಂದಿಗೆ ಗಣತೀಯವಾಗಿ ಸಂಬಂದಿಸಬಹುದು ಆದ್ದರಿಂದ ನಾವು ಮೈಕ್ರೋ ತರಂಗ ಜಾಲವನ್ನು ಜೆಡ್ ನಿಯತಾಂಕಗಳ ಪ್ರಕಾರ ಎ ಬಿ ಸಿ ಡಿ ನಿಯತಾಂಕಗಳ ಪ್ರಕಾರ ಪರಸ್ಪರ ವಿನಿಮಯ ಮಾಡಿಕೊಳ್ಳಬಹುದು ಮತ್ತು ಅಂತಿಮವಾಗಿ ಅದನ್ನು ನಿರೂಪಿಸಬಹುದು ಎಸ್ ನಿಯತಾಂಕದ ಅವಶ್ಯಕತೆ ಏನು ಅದು ಮಾಪನಕ್ಕಾಗಿ ಆಗಿದೆ ನೀವು ಮೈಕ್ರೋ ತರಂಗ ಜಾಲವನ್ನು ಹೊಂದಿದ್ದರೆ ನೀವು ಎಸ್ ನಿಯತಾಂಕವನ್ನು ಅಳೆಯಬಹುದು ಅಥವಾ ಅಂದಾಜು ಮಾಡಬಹುದು ಎಸ್ ನಿಯತಾಂಕವನ್ನು ಇತರ 2 ಪೋರ್ಟ್ ನಿಯತಾಂಕಗಳಿಗೆ ಪರಿವರ್ತಿಸಬಹುದು ಆದ್ದರಿಂದ ಅವುಗಳಲ್ಲಿ ಯಾವುದನ್ನಾದರೂ ಬಳಸಬಹುದು ಇದು ಎಸ್ ನಿಯತಾಂಕದ ಜನಪ್ರಿಯತೆ ಯಾಗಿದೆ ಇದನ್ನು ನಾವು ಮೈಕ್ರೋ ತರಂಗ ಎಂಜಿನಿಯರ್ನ ಎರಡನೇ ಸಾಧನ ಎಂದು ಕರೆಯುತ್ತೇವೆ ಆದ್ದರಿಂದ ನಾವು ಸಾಮಾನ್ಯ ಎನ್ ಪೋರ್ಟ್ ನೆಟ್ವರ್ಕ್ ಹೊಂದಿದ್ದೇವೆ ಮತ್ತು ಇದು ಎನ್ ಪೋರ್ಟ್ ನೆಟ್ವರ್ಕ್ ಎಂದು ಭಾವಿಸೋಣ ನೀವು ಪೋರ್ಟ್ ಸಂಖ್ಯೆ 1 ಸಣ್ಣ ಎಂತ್ ಪೋರ್ಟ್ ದೊಡ್ಡ ಎಂತ್ ಪೋರ್ಟ್ನ್ನು ನೋಡುತ್ತೀರಿ ಆದ್ದರಿಂದ ಇದು ದೊಡ್ಡ ಎನ್ ಸಂಖ್ಯೆಯ ಪೋರ್ಟ್ಗಳನ್ನು ಹೊಂದಿದೆ ಇದು ಕೊನೆಯ ಪೋರ್ಟ್ ಅದಕ್ಕಾಗಿಯೇ ಅದನ್ನು ಎನ್ ಪೋರ್ಟ್ ನೆಟ್ವರ್ಕ್ ಎಂದು ಕರೆಯುತ್ತೇವೆ ಈಗ ಪ್ರತಿ ಪೋರ್ಟ್ನಲ್ಲಿ 1 ಇನ್ಸಿಡೆಂಟ್ತರಂಗವಿದೆ ಅದು ಹೊರಗಿನಿಂದ ಪೋರ್ಟ್ಗೆ ಪ್ರವೇಶಿಸಬಹುದು ಅಥವಾ ನೆಟ್ವರ್ಕ್ನಲ್ಲಿ ನಡೆಯುತ್ತಿರುವ ವಿವಿಧ ಸಂಗತಿಗಳಿಂದಾಗಿ ಅದು ಪ್ರತಿಫಲಿತ ತರಂಗವಾಗಬಹುದು ಪ್ರತಿಫಲಿತ ವೋಲ್ಟೇಜ್ ತರಂಗ ಮೈನಸ್ ಪ್ರತಿಫಲಿತ ತರಂಗವನ್ನು ಹಾಗೆಯೇ ಪ್ಲಸ್ ಇನ್ಸಿಡೆಂಟ್ ತರಂಗವನ್ನು ಸೂಚಿಸುತ್ತದೆ ನೀವು ಕಾಣಬಹುದು ಅದು ಪೋರ್ಟ್ 2 ರ ಒಳಗೆ ಹೋಗುತ್ತಿದೆ ಮತ್ತು ಹೊರಗಡೆ ಹೋಗುತ್ತಿದೆ ಹಾಗೆಯೇ ಇದು ರೇಖಿಯ ಜಾಲ ಆಗಿರುವುದರಿಂದ ನಾವು ಪ್ರತಿನಿಧಿಸಬಹುದು ಆದ್ದರಿಂದ ಏನು ಏನು ಪ್ರತಿಫಲಿಸುತ್ತಿದೆ ಒಂದು ವೇಳೆ ಬರುತ್ತಿದೆಯಾದರೆ ಈಗ ಅದರಲ್ಲಿರುವ ಪ್ರತಿರೋಧದಿಂದ ಇದರಲ್ಲಿ ಕೆಲವು ನೇರವಾಗಿ ಹಿಂದೆ ಬರಬಹುದು ಹಾಗೆಯೇ ಯಿಂದ ಏನು ಬರುತ್ತದೆಯೋ ಅದು ಇಲ್ಲಿ ಬರುತ್ತಿದೆ ಹಾಗಾಗಿ ಅದು ಕೂಡ ಗೆ ಕೊಡುಗೆ ನೀಡುತ್ತದೆ ಪೋರ್ಟ್ 3 ನಲ್ಲಿ ಏನಾದರೂ ಸಂಭವಿಸುತ್ತದೆ ಮತ್ತು ಆ ಶಕ್ತಿ ಇಲ್ಲಿಗೆ ಬಂದರೆ ಅದಕ್ಕಾಗಿಯೇ ನ್ನು ಇತರ ಎಲ್ಲ ಪೋರ್ಟ್ ವಿದ್ಯುದಾವೇಶ ತರಂಗಗಳ ರೇಖೀಯ ಸಂಯೋಜನೆಯಾಗಿ ಬರೆಯಬಹುದು ನಾನು ಇವುಗಳನ್ನು ವಿಸ್ತರಿಸಿದರೆ ಅದು ಆದ್ದರಿಂದ 1 ಪೋರ್ಟ್ ನ ಯಾವುದೇ ಪ್ರತಿಫಲಿತ ತರಂಗವನ್ನು ಇತರ ಎಲ್ಲ ಪೋರ್ಟ್ಗಳಲ್ಲಿನ ಇನ್ಸಿಡೆಂಟ್ ವಿದ್ಯುದಾವೇಶಗಳ ರೇಖೀಯ ಸಂಯೋಜನೆಗಳಾಗಿ ಬರೆಯಬಹುದು ಆದ್ದರಿಂದ ನೀವು ಇದನ್ನು ವಿವಿಧ ಪೋರ್ಟ್ ಪ್ರತಿಫಲಿತ ವಿದ್ಯುದಾವೇಶಗಳಾಗಿ ಬರೆಯಬಹುದು ಈ ವೆಕ್ಟರ್ ಈ ಮ್ಯಾಟ್ರಿಕ್ಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎನ್ ಬೈ ಎನ್ ಮ್ಯಾಟ್ರಿಕ್ಸ್ಗೆ ಸಮಾನವಾಗಿರುತ್ತದೆ ಮತ್ತು ನಂತರ ನೀವು ಇನ್ನೊಂದು ಎನ್ ಕ್ಯಾಪಿಟಲ್ ಎನ್ ಉದ್ದದ ವೆಕ್ಟರ್ನ್ನು ಹೊಂದಿರುತ್ತಿರಿ ಆದ್ದರಿಂದ ಈ ಮ್ಯಾಟ್ರಿಕ್ಸ್ನ್ನು ಎಸ್ ಮ್ಯಾಟ್ರಿಕ್ಸ್ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದನ್ನು ನಾವು ಮ್ಯಾಟ್ರಿಕ್ಸ್ ರೂಪದಲ್ಲಿ ಹೀಗೆ ಬರೆಯಬಹುದು ಈಗ ನಾನು ಎನ್ ಪೋರ್ಟ್ ನೆಟ್ವರ್ಕ್ನಲ್ಲಿ ಎಷ್ಟು ಎಸ್ ನಿಯತಾಂಕಗಳಿವೆ ಎಂದು ನಿರ್ಧರಿಸಲು ಬಯಸಿದರೆ ಅದರಲ್ಲಿ ಎನ್ ಬೈ ಎನ್ ಅಂದರೆ ಎನ್ ಸ್ಕ್ವೇರ್ನಷ್ಟು ಎಸ್ ನಿಯತಾಂಕಗಳಿವೆ ಅವುಗಳಲ್ಲಿ ಯಾವುದನ್ನಾದರೂ ನಾನು ನಿರ್ಧರಿಸಲು ಬಯಸಿದರೆ ಎಸ್ ಐಜೆ ಎಂದು ಹೇಳೋಣ ಎಸ್ ಐಜೆ ಯನ್ನು ಬರೆದಾಗ ನಾನು ಎಸ್12 ನ್ನು ನಿರ್ಧರಿಸಲು ಬಯಸುತ್ತೇನೆ ಎಂದಾಗ ನಾನು ಉಳಿದ ಎಲ್ಲ ನ್ನು ಸೊನ್ನೆ ಎಂದು ಹಾಕಿದರೆ ಕೇವಲ 1 ಮಾತ್ರ ಪ್ರತಿಫಲನದಲ್ಲಿ ಉತ್ತೇಜಿಸುತ್ತದೆ ಉಳಿದವು ಸಂಗ್ರಹಿಸುತ್ತದೆ ಆದ್ದರಿಂದ ಅದಕ್ಕಾಗಿಯೇ ನಾವು ಎಸ್ ಐಜೆ ಎಂದು ಹೇಳಿದಾಗ ಅಂದರೆ ನಾನು ಪ್ರಚೋದನೆಯನ್ನು ಜೆ ಪೋರ್ಟ್ಗೆ ನೀಡಿದ್ದೇನೆ ಮತ್ತು ಪ್ರತಿಫಲನವನ್ನು ಐ ಪೋರ್ಟ್ನಲ್ಲಿ ಸಂಗ್ರಹಿಸುತ್ತಿದ್ದೇನೆ ಜೆ ಪೋರ್ಟ್ನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಪೋರ್ಟ್ಗಳಿಂದ ಪ್ರಚೋದನೆಯನ್ನು ತೆಗೆಯಲಾಗಿದೆ ಪ್ರಚೋದನೆಯನ್ನು ತೆಗೆದ ಉಳಿದ ಪೋರ್ಟ್ಗಳಲ್ಲಿ ಇನ್ಸಿಡೆಂಟ್ ವಿದ್ಯುದಾವೇಶವನ್ನು ಹಾಕುವುದಕ್ಕೆ ಮ್ಯಾಚ್ ಟರ್ಮಿನೇಟ್ ಎನ್ನಲಾಗುತ್ತದೆ ನಾನು ಪೋರ್ಟ್ನ್ನು ಮ್ಯಾಚ್ ಟರ್ಮಿನೇಟ್ ಮಾಡಿದರೆ ಅದು ಯಾವುದೇ ಇನ್ಸಿಡೆಂಟ್ ತರಂಗವನ್ನು ನೀಡುವುದಿಲ್ಲ ನಾನು ಎಸ್ ಐಜೆ ಯನ್ನು ಕಂಡುಹಿಡಿಯಲು ಪ್ರಯತ್ನಿಸುವಾಗ ಡ್ರೈವ್ ಪೋರ್ಟ್ ಜೆ ಯು ಇನ್ಸಿಡೆಂಟ್ ತರಂಗ ವಿ ಜೆ ಪ್ಲಸ್ ಜೊತೆ ಈ ಪೋರ್ಟ್ನ್ನು ಮ್ಯಾಚ್ ಟರ್ಮಿನೇಟ್ ಮಾಡಬೇಡಿ ಏಕೆಂದರೆ ಹಾಗೆ ಮಾಡಿದರೆ ನೀವು ವಿ ಜೆ ಪ್ಲಸ್ನ್ನು ನೀಡಲು ಸಾಧ್ಯವಿಲ್ಲ ಉಳಿದ ಪೋರ್ಟ್ ಗಳನ್ನು ಮ್ಯಾಚ್ ಟರ್ಮಿನೇಟ್ ಮಾಡಿ ಅಂದರೆ ಉಳಿದ ಎಲ್ಲಾ ಪೋರ್ಟ್ಗಳಲ್ಲಿ ವಿ ಕೆ ಪ್ಲಸ್ ಇನ್ಸಿಡೆಂಟ್ ವಿದ್ಯುದಾವೇಶವು ಸೊನ್ನೆ ಆಗುತ್ತದೆ ಮತ್ತು ಪೋರ್ಟ್ ಐ ನಲ್ಲಿ ಪ್ರತಿಫಲಿಸಿದ ತರಂಗವನ್ನು ಮಾಪನ ಮಾಡಬಹುದು ಹಾಗಾಗಿ ಈ ಮೂಲಕ ನಾವು ಯಾವುದೇ ಎಸ್ ನಿಯತಾಂಕವನ್ನು ಕಂಡುಹಿಡಿಯಬಹುದು ಆದ್ದರಿಂದ ಇದು ಆ ಮಾಪನದ ವಿಷಯವಾಗಿದೆ ನಾವು ಇನ್ಸಿಡೆಂಟ್ ಪೋರ್ಟ್ನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಪೋರ್ಟ್ಗಳಿಗೆ ಮ್ಯಾಚ್ ಟರ್ಮಿನೇಶನ್ಅನ್ನು ಹಾಕುತ್ತೇವೆ ಏಕೆಂದರೆ ಅಲ್ಲಿ ನಾವು ಇನ್ಸಿಡೆಂಟ್ಅನ್ನು ಹಾಕಲು ಪ್ರಯತ್ನಿಸುತ್ತೇವೆ ಮತ್ತು ಪ್ರತಿಫಲಿಸಿದ ಪೋರ್ಟ್ಅನ್ನು ಗೊತ್ತುಪಡಿಸಿದ ಪೋರ್ಟ್ನಂತೆ ಅಳೆಯುತ್ತೇವೆ ಈಗ ನಾವು ಎಸ್ ನಿಯತಾಂಕವನ್ನು ಏಕೆ ಬಳಸಿದ್ದೇವೆ ಎಂದು ಹೇಳಿದ್ದೇವೆ ಮತ್ತೇ ನಾನು ಅದನ್ನು ಸಂಕ್ಷಿಪ್ತವಾಗಿ ಹೇಳುತ್ತಿದ್ದೇನೆ ಇಲ್ಲಿ ಎಚ್ ವೈ ಜೆಡ್ ನಿಯತಾಂಕಗಳಿವೆ ಆದ್ದರಿಂದ ಈ ಎಚ್ ಸಾಮಾನ್ಯವಾಗಿ ಸಣ್ಣ ಎಚ್ ಹೈಬ್ರಿಡ್ ನಿಯತಾಂಕವಾಗಿದೆ ಆದ್ದರಿಂದ ಹೆಚ್ಚಿನ ಆವರ್ತನಗಳಲ್ಲಿ ಸಾಧನಗಳ ಪೋರ್ಟ್ಗಳಲ್ಲಿ ಒಟ್ಟು ವೋಲ್ಟೇಜ್ ಮತ್ತು ಪ್ರವಾಹವನ್ನು ಅಳೆಯುವುದು ಕಷ್ಟ ಅದು ಯಾಕೆ ಎಂದು ನಾನು ವಿವರಿಸಿದ್ದೇನೆ ಮತ್ತು ಸಕ್ರೀಯ ಸಾಧನಗಳು ಷಾರ್ಟ್ ಹಾಗೂ ತೆರೆದ ಪೋರ್ಟ್ ಗಳಿಂದ ಆಂದೋಲನಗೊಳ್ಳಬಹುದು ಅಥವಾ ಸ್ವಯಂ ನಾಶಗೊಳ್ಳಬಹುದು ಏಕೆಂದರೆ ಇತರ ಎಚ್ ವೈ ಜೆಡ್ ನಿಯತಾಂಕಗಳಲ್ಲಿ ಅಂದರೆ ಒಟ್ಟು ವಿದ್ಯುದಾವೇಶ ಹಾಗೂ ಪ್ರವಾಹವನ್ನು ಅಳತೆಮಾಡುವ ಸಂದರ್ಭದಲ್ಲಿ ನಾವು ಪೋರ್ಟ್ನ್ನು ತೆರೆಯುತ್ತೇವೆ ಅಥವಾ ಷಾರ್ಟ್ ಮಾಡುತ್ತೇವೆ ಆದರೆ ಹೆಚ್ಚಿನ ಆವರ್ತನದಲ್ಲಿ ಸಕ್ರೀಯ ಸಾಧನಗಳು ಆಂದೋಲನಗೊಳ್ಳಬಹುದು ಆದ್ದರಿಂದ ಹೆಚ್ಚಿನ ಆವರ್ತನದಲ್ಲಿರುವ ಸಾಧನಗಳಿಗೆ ಷಾರ್ಟ್ ಅಥವಾ ತೆರೆಯುವುದು ಅಪಾಯಕಾರಿ ಆಗಿದೆ ಟ್ರಾನ್ಸಿಸ್ಟರ್ ನ್ನು ವೈ ಜೆಡ್ ನಿಯತಾಂಕದೊಂದಿಗೆ ಅಲ್ಲದೆ ಹೈಬ್ರಿಡ್ ನಿಯತಾಂಕಗಳೊಂದಿಗೆ ವ್ಯಾಖ್ಯಾನಿಸಲು ಇದು ಒಂದು ಕಾರಣವಾಗಿದೆ ಈಗ ಎಸ್ ನಿಯತಾಂಕಗಳು ಗಳಿಕೆಅಂದರೆ ಎಷ್ಟು ವೋಲ್ಟೇಜ್ ಗಳಿಕೆ ವಿದ್ಯುತ್ ಹರಿವಿನ ಗಳಿಕೆ ಇತ್ಯಾದಿ ಲಾಸ್ ಪ್ರತಿಫಲನ ಗುಣಾಂಕ ಎಷ್ಟು ಪ್ರತಿಫಲನ ನಡೆಯುತ್ತಿದೆ ಎಂಬ ಪರಿಚಿತ ಅಳತೆಗಳಿಗೆ ಸಂಬಂಧಿಸಿವೆ ಎಸ್ ನಿಯತಾಂಕದಿಂದ ನಾವು ಸುಲಭವಾಗಿ ಆ ವಿಷಯಗಳನ್ನು ಹುಡುಕಬಹುದು ಸಿಸ್ಟಮ್ ಕಾರ್ಯ ಕ್ಷಮತೆಯನ್ನು ಊಹಿಸಲು ಬಹು ಸಾಧನಗಳ ಕ್ಯಾಸ್ಕೆಡ್ ಎಸ್ ನಿಯತಾಂಕಗಳನ್ನು ಅಳೆಯುವುದು ಸುಲಭ ವಿಶ್ಲೇಷನಾತ್ಮಕವಾಗಿ ಇದು ಅನುಕೂಲಕರ ವಾಗಿದೆ ಆ ಪ್ರತಿಫಲನ ಗುಣಾಂಕ ಪ್ರಸರಣ ಗುಣಾಂಕ ಇತ್ಯಾದಿಗಳನ್ನು ನೀವು ಕಂಡು ಹಿಡಿಯಲು ವಿವಿಧ ಕ್ಯಾಡ್ ಪ್ರೋಗ್ರಾಮ್ಗಳಿವೆ ಹಾಗೆಯೇ ಮೂರನೇ ಸಾಧನವಾದ ಪ್ಲೋ ಗ್ರಾಫ್ ವಿಶ್ಲೇಷಣೆಯನ್ನು ಸಹ ನೀವು ಕಾಣಬಹುದು ನಾನು ಹೇಳಿದಂತೆ ಈ ನಿಯತಾಂಕಗಳ ನಡುವೆ ಪರಸ್ಪರ ಸಂಬಂಧವಿದೆ ಆದ್ದರಿಂದ ಎಚ್ ನಿಯತಾಂಕ ವೈ ನಿಯತಾಂಕ ಜೆಡ್ ನಿಯತಾಂಕ ಅಥವಾ ಎ ಬಿ ಸಿ ಡಿ ನಿಯತಾಂಕಗಳನ್ನು ಲೆಕ್ಕಾಚಾರ ಮಾಡಲು ಅಗತ್ಯವಿದ್ದರೆ ಅದನ್ನು ಎಸ್ ನಿಯತಾಂಕದಿಂದ ಮಾಡಬಹುದಾಗಿದೆ ಆದ್ದರಿಂದ ಕೆಲವು ಇನ್ಸಿಡೆಂಟ್ ತರಂಗ a1 ನ್ನು ಹಾಕಲಾಗಿದೆ ಎಂದು ನೀವು ನೋಡುತ್ತೀರಿ ಅವುಗಳಲ್ಲಿ ಕೆಲವು ಪ್ರತಿಫಲಿಸುತ್ತದೆ ಮ್ಯಾಚ್ ಟರ್ಮಿನೇಶನ್ ನ್ನು ಇಲ್ಲಿ ಹಾಕುವ ಮೂಲಕ ನಾವು ಅದನ್ನು ಎಸ್ 11 ಎಂದು ಅಳೆಯುತ್ತೇವೆ ಅಂತೆಯೇ ನಾವು ಬಿನ್ನು ಅಳೆಯುತ್ತೇವೆ ಮತ್ತು ಈ ಅನುಪಾತವನ್ನು ಈಗಾಗಲೇ 2 ಪೋರ್ಟ್ ಗಳಿಗೆ ಇಲ್ಲಿ ಬರೆಯಲಾಗಿದೆ ಎಂದು ಹೇಳಿದ್ದೇವೆ ಈಗ ಎಸ್ ನಿಯತಾಂಕಗಳನ್ನು ಅಳೆಯುವುದೆಂದರೆ ಅದನ್ನು 2 ಪೋರ್ಟ್ ಗಳಾಗಿ ಮಾಡುವುದು ಆದ್ದರಿಂದ ಎಸ್11 ಎಂದರೆ ಎರಡನೇ ಪೋರ್ಟ್ನ್ನು ಮ್ಯಾಚ್ ಟರ್ಮಿನೇಟ್ ಮಾಡಿ b1a1 ಅನುಪಾತವನ್ನು ಕಂಡುಹಿಡಿಯುವುದು ಅಥವಾ ನಮ್ಮ ಪರಿಭಾಷೆಯಲ್ಲಿ ಅಂತೆಯೇ ಎಸ್21 ಎಂದರೆ ಪೋರ್ಟ್ 2 ಅನ್ನು ಮ್ಯಾಚ್ ಟರ್ಮಿನೇಟ್ ಮಾಡಿ ನ್ನು ಕಂಡುಹಿಡಿಯುವುದು ಹಾಗೆಯೇ ನೀವು ಎರಡನೇ ಪೋರ್ಟ್ನ್ನು ಪ್ರಚೋದಿಸಿ ಮೊದಲನೇ ಪೋರ್ಟ್ನ್ನು ಮ್ಯಾಚ್ ಟರ್ಮಿನೇಟ್ ಮಾಡಿದರೆ ನಿಮಗೆ ಉಳಿದ 2 ಎಸ್22 ಮತ್ತು ಎಸ್12 ಸಿಗುತ್ತದೆ ಆದ್ದರಿಂದ ನೀವು 2 ಪೋರ್ಟ್ ನೆಟ್ವರ್ಕ್ನ್ನು ಹೊಂದಿರುವಿರಿ ಎಂದು ಇಲ್ಲಿ ವಿವರಿಸಿದ್ದೇವೆ ನಾವು ಅದನ್ನು ಪರೀಕ್ಷೆಯಲ್ಲಿರುವ ಸಾಧನ ಡಿ ಯು ಟಿ ಎಂದು ಕರೆಯುತ್ತೇವೆ ಆದ್ದರಿಂದ ಮೊದಲನೇ ಪ್ರಕರಣದಲ್ಲಿ ನಾವು a20 ಎಂದು ಹಾಕುತ್ತೇವೆ ಅಂದರೆ ಇದನ್ನು ಮ್ಯಾಚ್ ಟರ್ಮಿನೇಟ್ ಮಾಡಿ ಈ ಪ್ರಮಾಣಗಳನ್ನು ಕಂಡುಹಿಡಿಯಿರಿ ನಂತರ ನೀವು ಇದನ್ನು ಹಿಮ್ಮುಖಗೊಳಿಸಿ ಪ್ರಚೋದನೆಯನ್ನು ಎರಡನೇ ಪೋರ್ಟ್ನಲ್ಲಿ ಇರಿಸಿ ಮ್ಯಾಚ್ ಲೋಡ್ ನ್ನು ಇಲ್ಲಿ ಇರಿಸಿ ನಂತರ ಕಂಡುಹಿಡಿಯಿರಿ ಹೀಗೆ ನೀವು ಎಸ್ ನಿಯತಾಂಕವನ್ನು ಅಳೆಯಬಹುದು ಈಗ ಇದು ಎಸ್ ನಿಯತಾಂಕಗಳನ್ನು ಅಳೆಯಬಲ್ಲ ಸಾಧನ ನೆಟ್ವರ್ಕ್ ವಿಶ್ಲೇಷಕವಾಗಿದೆ ಆದ್ದರಿಂದ 2 ಪೋರ್ಟ್ ನೆಟ್ವರ್ಕ್ ನಲ್ಲಿ ಇವು 2 ಪೋರ್ಟ್ 4 ಪೋರ್ಟ್ ಇತ್ಯಾದಿಗಳಲ್ಲಿ ಇದು ಲಭ್ಯವಿದೆ ನಿಸ್ಸಂಶಯವಾಗಿ 4 ಪೋರ್ಟ್ ಸಾಕಷ್ಟು ದುಬಾರಿಯಾಗಿದೆ ನೆಟ್ವರ್ಕ್ ವಿಶ್ಲೇಷಕವು ಸಾಕಷ್ಟು ದುಬಾರಿ ಸಾಧನ ವಾಗಿದೆ ಆದರೆ ಈಗ ಅದರ ಬೆಲೆ ಕಡಿಮೆಯಾಗುತ್ತಿದೆ ಎಂಭತ್ತರ ದಶಕದಲ್ಲಿ ಇದನ್ನು ಕಂಡುಹಿಡಿಯಲಾಯಿತು ಮತ್ತು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಪ್ರಯೋಗಾಲಯದಲ್ಲಿ ನೀವು ನೆಟ್ವರ್ಕ್ ವಿಶ್ಲೇಷಕವನ್ನು ಕಾಣಬಹುದು ಇದು ಆಧುನಿಕ ನೆಟ್ವರ್ಕ್ ವಿಶ್ಲೇಷಕವಾಗಿದೆ ನೀವು ದೊಡ್ಡ ಪ್ರದರ್ಶನ ವಿಭಾಗವನ್ನು ಹೊಂದಿದ್ದೀರಿ ನಂತರ ನೀವು ಪೋರ್ಟ್ಗಳನ್ನು ಕಾಣುತ್ತೀರಿ ಅದು 2 ಪೋರ್ಟ್ಗಳನ್ನು ಹೊಂದಿದೆ ಇದು 1 ಪೋರ್ಟ್ ಇದು ಮತ್ತೊಂದು ಪೋರ್ಟ್ ಈ ಪೋರ್ಟ್ಗಳೊಂದಿಗೆ ನೀವು ನಿಮ್ಮ ವಸ್ತುಗಳನ್ನು ಸಂಪರ್ಕಿಸಬಹುದು ಈಗ ಇಲ್ಲಿ ಸಂಖ್ಯಾ ಕಿಪ್ಯಾಡ್ ಇದೆ ನಂತರ 1 ನಾಬ ಇದೆ ಇದರಲ್ಲಿ ಮೌಲ್ಯಗಳನ್ನು ವಿಶ್ಲೇಷನಾತ್ಮಕ ಅನಲಾಗ್ ವಿಧಾನವನ್ನು ಬಳಸಿ ಬದಲಾಯಿಸಬಹುದು ಮತ್ತು ವಿವಿಧ ಬಟನ್ಗಳಿವೆ ಬಟನ್ಗಳನ್ನು ಒತ್ತುವ ಮೂಲಕ ನೀವು ನವೀಕರಿಸಬಹುದು ಆದ್ದರಿಂದ ಇದು ಇವುಗಳೊಂದಿಗೆ ನೀವು ಸಂಪರ್ಕಿಸಬಹುದಾದ ನೆಟ್ವರ್ಕ್ ವಿಶ್ಲೇಷಕವಾಗಿದೆ ಇದು 1 ಪೋರ್ಟ್ ಇದು ಮತ್ತೊಂದು ಪೋರ್ಟ್ ಇದರೊಂದಿಗೆ ನೀವು ನಿಮ್ಮ ಸಾಧನಗಳನ್ನು ಸಂಪರ್ಕಿಸುತ್ತೀರಿ ಈಗ ಇದು ನೆಟ್ವರ್ಕ್ ವಿಶ್ಲೇಷಕದ ಹತ್ತಿರದ ನೋಟವಾಗಿದೆ ನೀವು ಬದಲಾಯಿಸಬಹುದಾದ ಕೆಲವು ಆವರ್ತನಗಳಿವೆ ಎಂದು ನಾನು ಭಾವಿಸುತ್ತೇನೆ ನಂತರ ಪೋರ್ಟ್ಗಳಿವೆ ಸ್ಟಿಮ್ಯುಲಾಸ್ ಇತ್ಯಾದಿಗಳಿವೆ ನಾವು ಆ ವಿಷಯಗಳನ್ನು ನಂತರ ಚರ್ಚಿಸುತ್ತೇವೆ ಅಲ್ಲಿ ನೀವು ಕೆಲವು ಗುರುತುಗಳನ್ನು ಹಾಕಬಹುದು ಆದ್ದರಿಂದ 1 ಅಳತೆ ಕಾರ್ಯವಿದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ವಿವಿಧ ಅಳತೆಗಳನ್ನು ಎಸ್11 ಅಳತೆ ಎಸ್21 ಅಳತೆಗಳನ್ನು ನೀವು ಅಲ್ಲಿ ಹಾಕಬಹುದು ನಂತರ ಒಂದು ಶೈಲಿ ಇದೆ ಈಗ ಶೈಲಿ ಎಂದರೆ ನೀವು ಯಾವ ರೀತಿಯಲ್ಲಿ ಪ್ರದರ್ಶನವನ್ನು ಪಡೆಯಲು ಬಯಸುತ್ತಿರಿ ಆದ್ದರಿಂದ ನೀವು ಪ್ಲೋಟ್ನ್ನು ಸ್ಮಿತ್ ಚಾರ್ಟ್ ಆಗಿ ಬಯಸುತ್ತೀರ ಪೋಲಾರ್ ಪ್ಲೋಟ್ ಆಗಿ ಆಯತಾಕಾರದ ಪ್ಲೋಟ್ ಆಗಿ ಅದನ್ನು ನೀವು ಇಲ್ಲಿ ಮಾಡಬಹುದು ನೀವು ಯಾವ ಸ್ಕೇಲ್ನ್ನು ಬಳಸಲು ಬಯಸುತ್ತೀರಿ ನಿಮಗೆ ಲೋಗ್ ಸ್ಕೇಲ್ ಬೇಕೇ ಡಿ ಬಿ ಸ್ಕೇಲ್ ಬೇಕೇ ಇತ್ಯಾದಿ ನಾನು ಹೇಳಿದಂತೆ ಯಾವ ಬಗೆಯ ಪ್ರದರ್ಶನ ಬೇಕು ನಂತರ ನೀವು ಸರಾಸರಿ ಬಯಸುತ್ತಿರಾ ಎಂದರೆ ಸರಾಸರಿ ಅಂದರೆ ನೀವು ಶಬ್ಧದ ಉಪಸ್ಥಿತಿಯಲ್ಲಿ ಯಾವುದೇ ಅಳತೆಯನ್ನು ಮಾಡುತ್ತಿದ್ದೀರಿ ಈಗ ನೀವು ಆ ಅಳತೆಯನ್ನು ಪುನರಾವರ್ತಿಸಿದರೆ ಅದೇ ಪ್ರಮಾಣವನ್ನು ನೀವು ಹಲವಾರು ಬಾರಿ ಅಳೆಯುತ್ತೀರಿ ಕೆಲವು ಅಳತೆಗಳ ಸರಾಸರಿ ತೆಗೆದುಕೊಂಡರೆ ನಿಮ್ಮ ಎಸ್ ಎನ್ ಆರ್ ಸುಧಾರಿಸುತ್ತದೆ ಸರಾಸರಿಯು ಎಸ್ ಎನ್ ಆರ್ ನ್ನು ಸುಧಾರಿಸುತ್ತದೆ ಏಕೆಂದರೆ ಸಿಗ್ನಲ್ ಒಂದು ನಿರ್ಣಾಯಕ ವಿಷಯವಾಗಿದೆ ಆದ್ದರಿಂದ ನೀವು ಒಂದೇ ಅಳತೆಯನ್ನು ಹಲವಾರು ಬಾರಿ ಪುನರಾವರ್ತಿಸಿದರೆ ಆದ್ದರಿಂದ ಸಿಗ್ನಲ್ ಮೌಲ್ಯವನ್ನು 5ವೋಲ್ಟ್ ಎಂದು ಭಾವಿಸೋಣ ಆದ್ದರಿಂದ ನಾನು 5ವೋಲ್ಟ್ ನ್ನು ಹಲವಾರು ಬಾರಿ ತೆಗೆದು ಕೊಳ್ಳುತ್ತಿದ್ದೇನೆ ನಂತರ ನೀವು ಸರಾಸರಿ ಮಾಡಿದಾಗ ನಾನು ಅದೇ ಮೌಲ್ಯವನ್ನು ಪಡೆಯುತ್ತೇನೆ ಆದರೆ ಶಬ್ಧವು ರ್ಯಾನ್ಡಮ ಆಗಿರುತ್ತದೆ ಆದ್ದರಿಂದ ನಾನು ಹೆಚ್ಚಿನ ಸಂಖ್ಯೆಯ ಶಬ್ಧ ಮೌಲ್ಯಗಳನ್ನು ತೆಗೆದುಕೊಂಡರೆ ಅವುಗಳ ಸರಾಸರಿ ಶಬ್ಧದ ಸರಾಸರಿಗೆ ಸಮಾನವಾಗಿರುತ್ತದೆ ಸಾಮಾನ್ಯವಾಗಿ ನಮ್ಮ ಕಂಪನ ಶಬ್ಧವು ಸೊನ್ನೆ ಸರಾಸರಿ ಹೊಂದಿರುತ್ತದೆ ಆದ್ದರಿಂದ ಶಬ್ಧವು ಸರಾಸರಿ ಮೂಲಕ ಕಡಿಮೆಯಾಗುತ್ತದೆ ಅದಕ್ಕಾಗಿಯೇ ನೆಟ್ವರ್ಕ್ ವಿಶ್ಲೇಷಕ ಅವು ಹಲವಾರು ಸರಾಸರಿ ವಿಷಯಗಳನ್ನು ಒದಗಿಸುತ್ತವೆ ಸಾಮಾನ್ಯವಾಗಿ ಅದೇ ಅಳತೆಯನ್ನು 1024 ಬಾರಿ ಮಾಡಲಾಗುತ್ತದೆ ಅದು ಅಳತೆಯ ನಿಖರತೆಯನ್ನು ಸುಧಾರಿಸುತ್ತದೆ ನಂತರ ನೆಟ್ವರ್ಕ್ ವಿಶ್ಲೇಷಕಕ್ಕೆ ಮಾಪಾನಾಂಕ ನಿರ್ಣಯದ ಅಗತ್ಯವಿದೆ ಅದನ್ನು ಬಳಸುವಾಗ ಮಾಪನಾಂಕ ನಿರ್ಣಯಿಸಿದರೆ ಮಾಪನದಲ್ಲಿ ಸಂಭವಿಸುವ ವಿವಿಧ ರೀತಿಯ ವ್ಯವಸ್ಥಿತ ದೋಷಗಳು ಕಡಿಮೆಯಾಗುತ್ತದೆ ಆವರ್ತನ ಪ್ರಕ್ರಿಯೆಯನ್ನು ಬದಲಾಯಿಸುವ ಮೂಲಕ ನೀವು ನೆಟ್ವರ್ಕ್ನ ನಡವಳಿಕೆಯನ್ನುನೋಡಲು ಬಯಸಿದರೆ ನೀವು ಪ್ರಾರಂಭ ಮತ್ತು ನಿಲುಗಡೆ ಆಯ್ಕೆ ಮಾಡಬಹುದು ಇದರಿಂದ ನೀವು ಆವರ್ತನವನ್ನು ಪಡೆಯಬಹುದು ಅಂತೆಯೇ ನೀವು ಸ್ವೀಪ್ ಮಾಡಬಹುದು ಪ್ರಚೋದಿಸಬಹುದು ಮತ್ತು ಗುರುತನ್ನು ಹಾಕಬಹುದು ಆದ್ದರಿಂದ ನಿಖರವಾದ ಅಳತೆ ಮೌಲ್ಯಗಳು ಸ್ವಯಂಚಾಲಿತವಾಗಿ ಬರುತ್ತವೆ ಅವುಗಳನ್ನು ಗುರುತುಗಳು ಎಂದು ಕರೆಯಲಾಗುತ್ತದೆ ನಂತರ ಉಪಕರಣ ಮಾಪನವನ್ನು ಹೊಂದಿಸಿ ಅದನ್ನು ಸಂಗ್ರಹಿಸಬಹುದು ಅದನ್ನು ಉಪಕರಣ ಸ್ಥಿತಿ ಎಂದು ಕರೆಯಲಾಗುತ್ತದೆ ಮತ್ತು ನಂತರ ನೀವು ಫ್ಯಾಕ್ಟರೀ ಮಟ್ಟದ ಸೆಟ್ಟಿಂಗ್ನ್ನು ಪ್ರಿಸೆಟ್ ಮಾಡಬಹುದು ಇದು ನ್ಯಾವಿಗೆಶನ್ ಎಂದರೆ ನೀವು ವಿವಿಧ ಮೌಲ್ಯಗಳನ್ನು ಬದಲಾಯಿಸಬಹುದು ಇದು ಸೇವ್ ರಿಕಾಲ್ ಬಟನ್ ಅಂದರೆ ಯಾವುದೇ ಸಮಯದಲ್ಲಿ ನೀವು ಹಿಂದಿನ ಯಾವುದೇ ಅಳತೆ ಇತ್ಯಾದಿಗಳನ್ನು ಪಡೆಯಬಹುದು ಇದು ನೆಟ್ವರ್ಕ್ ವಿಶ್ಲೇಷಕದ ಬಗ್ಗೆ ವಿವರಣೆಯಾಗಿದೆ ಈಗ ಮೈಕ್ರೋ ತರಂಗದಲ್ಲಿ ನೀವು ಇಂಡಕ್ಟರ್ನ್ನು ನೋಡುತ್ತೀರಿ ಆಯತಾಕಾರದ ತರಂಗ ಮಾರ್ಗದರ್ಶಿಯಿಂದ ಇಂಡಕ್ಟರ್ ರೂಪುಗೊಳ್ಳುತ್ತದೆ ನೀವು ಡಯಾಫ್ರಾಮ್ ಹೊಂದಿದ್ದರೆ ಅಂದರೆ ಈ ಭಾಗಗಳು ಲೋಹದ್ದು ಆದ್ದರಿಂದ ವಾಸ್ತವವಾಗಿ ಎಲ್ಲವೂ ತೆರೆದಿರುತ್ತಿತ್ತು ಆದರೆ ನೀವು ಅದರ ಕೆಲವು ಭಾಗವನ್ನು ನಿರ್ಭಂದಿಸಿದರೆ ಅದು ನಿಮಗೆ ಇಂಡಕ್ಟರ್ನ್ನು ನೀಡುತ್ತದೆ ಇದನ್ನು ಡಯಾಫ್ರಾಮ್ ಎಂದು ಕರೆಯಲಾಗುತ್ತದೆ ಅಡ್ಡಲಾಗಿರುವ ಪಟ್ಟಿಗಳಲ್ಲಿ ನಿರ್ಭಂದಿಸುವುದನ್ನು ನೀವು ನೋಡುತ್ತೀರಿ ಈ ಸಂದರ್ಭದಲ್ಲಿ ಇವು ಲಂಬ ಪಟ್ಟಿಗಳಾಗಿವೆ ಆದ್ದರಿಂದ ಇದನ್ನು ಕೆಪಾಸಿಟಿವ್ ಡಯಾಫ್ರಾಮ್ ಎಂದು ಕರೆಯಲಾಗುತ್ತದೆ ಅದಕ್ಕಾಗಿಯೇ ಈ ರೀತಿಯ ತರಂಗ ಮಾರ್ಗದರ್ಶಿಯಿಂದ ಕೆಪಾಸಿಟರ್ ನ್ನು ಕಾರ್ಯಗತಗೊಳಿಸಬಹುದು ಇದು ಆಯತದಿಂದಾದ ಎಲ್ ಸಿ ಸರ್ಕ್ಯೂಟ್ ಆಗಿದೆ ನಂತರ ಹಂತಇ ಪ್ಲೇನ್ ಹಂತ ಅಂದರೆ ತರಂಗ ಮಾರ್ಗದರ್ಶಿಯ ಲಂಬ ಭಾಗದಲ್ಲಿ ಒಂದು ಹಂತದ ಸ್ಥಗಿತತೆ ಇದ್ದು ಅದು ಮತ್ತೆ ಕೆಪಾಸಿಟನ್ಸ್ ಆದ್ದರಿಂದ ಕೆಪಾಸಿಟನ್ಸ್ನ್ನು ನೀವು ಡಯಾಫ್ರಾಮ್ ಅಥವಾ ಹಂತವಾಗಿ ನೀಡಬಹುದು ಅಂತೆಯೇ ಎಚ್ ಹಂತ ಇಲ್ಲಿ ಮಾರ್ಗದರ್ಶಿಯ ಆಯಾಮವು ಬದಲಾಗುತ್ತಿದೆ ಅದು ಇಂಡಕ್ಟನ್ಸ್ ನಂತಿದೆ ಆದ್ದರಿಂದ ಇಂಡಕ್ಟನ್ಸ್ ವು ಎಚ್ ಪ್ಲೇನ್ ಹಂತದಿಂದ ಅಥವಾ ಡಯಾಫ್ರಾಮ್ ಇಂಡಕ್ಟನ್ಸ್ ನಿಂದ ನೀಡಬಹುದು ಈಗ ಇವುಗಳನ್ನು ನಾನು ತೋರಿಸುತ್ತಿದ್ದೇನೆ ಏಕೆಂದರೆ ಇವುಗಳು ಸ್ಥಗಿತಗೊಂಡಿವೆ ಮತ್ತು ಅಲ್ಲಿ ನಾವು ಹಲವಾರು ಉನ್ನತ ಕ್ರಮಾಂಕದ ವಿಧಾನಗಳು ಬರುತ್ತವೆ ಎಂದು ಹೇಳಿದ್ದೇವೆ ಆದರೆ ಅವುಗಳ ನಿವ್ವಳ ಪರಿಣಾಮವು ಎಲ್ ಸಿ ಯನ್ನು ಉತ್ಪಾದಿಸುತ್ತದೆ ಹೆಚ್ಚಿನ ಆವರ್ತನದಲ್ಲಿ ನಾವು ಎಲ್ ಸಿ ಯನ್ನು ತಯಾರಿಸಲು ಸಾಧ್ಯವಿಲ್ಲ ಆದರೆ ಈ ವಿಧಾನಗಳಿಂದ ನಾವು ಹೆಚ್ಚಿನ ಆವರ್ತನಗಳಲ್ಲಿ ಎಲ್ ಸಿ ಯನ್ನು ಉತ್ಪಾದಿಸಬಹುದು ಮತ್ತು ಅವುಗಳ ಎಸ್ ನಿಯತಾಂಕಗಳನ್ನು ನೆಟ್ವರ್ಕ್ ವಿಶ್ಲೇಷಕದಿಂದ ಅಳೆಯಬಹುದು ಆದ್ದರಿಂದ ಮೈಕ್ರೋ ತರಂಗ ಆವರ್ತನಗಳಲ್ಲಿ ಇವು ಲಂಪ್ ಅಂಶಗಳಿಗೆ ಸಮಾನಾಗಿವೆ ಎಂಬ ಕಲ್ಪನೆಯನ್ನು ನಿಮಗೆ ನೀಡುತ್ತದೆ ಇಲ್ಲಿ ನಾವು ಲಂಪ್ ಅಂಶಗಳನ್ನು ಬಳಸುವುದಿಲ್ಲ ಆದರೆ ಇವು ವಿತರಿಸಿದ ಅಂಶವಾಗಿವೆ ಅದೇ ರೀತಿ ಆ ತರಂಗ ಮಾರ್ಗದರ್ಶಿ ಇದು ಮೈಕ್ರೋಸ್ಟ್ರಿಪ್ ತಂತ್ರಜ್ಞಾನದಲ್ಲಿದೆ ಮೈಕ್ರೋಸ್ಟ್ರಿಪ್ ಎಂದರೆ ತಲಾಧಾರವಿದೆ ಅದರ ಮೇಲೆ ಲೋಹೀಕರಣವಿದೆ ಆದ್ದರಿಂದ ಮೈಕ್ರೋಸ್ಟ್ರಿಪ್ ಸ್ಥಗಿತಗೊಳಿಸುವಿಕೆಯು ಒಂದೇ ಸಿ ನಂತರ ಎಲ್ ಸಿ ನೀವು ಈ ರೀತಿ ಮಾಡಬಹುದು ಆದ್ದರಿಂದ ನೀವು ಒಂದೇ ಮೈಕ್ರೋಸ್ಟ್ರಿಪ್ ಹೊಂದಿದ್ದರೆ ವಾಸ್ತವವಾಗಿ ಸಾಮಾನ್ಯ ಮೈಕ್ರೋಸ್ಟ್ರಿಪ್ ಸಾಲಿನಲ್ಲಿ ಎಲ್ಲವೂ ಒಟ್ಟಾಗಿ ಬರಬೇಕು ಆದರೆ ಇಲ್ಲಿ ನಾವು ಅಂತರವನ್ನು ಇಟ್ಟುಕೊಳ್ಳುತ್ತಿದ್ದೇವೆ ಅದು ಸಿ ಯನ್ನು ನೀಡುತ್ತದೆ ಈಗ ಅಂತರದ ನಡುವೆ ಎರಡು ವಿಷಯಗಳಿವೆ ಆದ್ದರಿಂದ ಅದು ಪೈ ಸಿ πC ನೆಟ್ವರ್ಕ್ನ್ನು ನೀಡುತ್ತದೆ ಪೈ π ನೆಟ್ವರ್ಕ್ನ ಸಾಮರ್ಥ್ಯವಾಗಿದೆ ನೀವು ಈ ಪ್ರಸರಣ ಮಾರ್ಗವನ್ನು ನಿರ್ಮಿಸುತ್ತಿದ್ದರೆ ಈ ಲೋಹೀಕರಣವು 2 ಸರಣಿ ಎಲ್ ತೋಳುಗಳು ಮತ್ತು ಒಂದು ಸಿ ಯನ್ನು ಹೊಂದಿರುವ ಟಿ ನೆಟ್ವರ್ಕ್ನ್ನು ನೀಡುತ್ತದೆ ಅದೇ ರೀತಿ ಇಲ್ಲಿ ಟಿ ನೆಟ್ವರ್ಕ್ 2 ಶಾಖೆ ಸಂಯೋಜಕಗಳನ್ನು ನೀಡುತ್ತದೆ ಅಂತೆಯೇ ಏಕಾಕ್ಷದಿಂದ ಮೈಕ್ರೋಸ್ಟ್ರಿಪ್ ಗೆ ಎಳೆದ ರೇಖೆಯು ಎಲ್ ಸಿನ್ನು ನೀಡುತ್ತದೆ ಆದ್ದರಿಂದ ಇವುಗಳು ಸ್ಥಗಿತಗೊಳಿಸುವಿಕೆಗಳು ಮೈಕ್ರೋಸ್ಟ್ರಿಪ್ ಸ್ಥಗಿತಗೊಳಿಸುವಿಕೆಯು ಸಮಾನವಾಗಿ ಮಾದರಿಯಾಗಬಹುದು ಈಗ ಎಸ್ ನಿಯತಾಂಕದ ಮೂಲಕ ನೀವು ಇವುಗಳನ್ನು ಮಾದರಿಯನ್ನಾಗಿಸಬಹುದು ಸೈದ್ದಾಂತಿಕವಾಗಿ ನೀವು ಕಂಡುಕೊಳ್ಳುವ ಮಾರ್ಗಗಳಿವೆ ನೀವು ಅದನ್ನು ನೆಟ್ವರ್ಕ್ ವಿಶ್ಲೇಷಕದ ಮೂಲಕವೂ ಅಳೆಯಬಹುದು ಫಲಿತಾಂಶವು ಕೆಲ ಹೊತ್ತಿನಲ್ಲಿ ಬರುತ್ತದೆ ಇದನ್ನು ನಾನು ತೋರಿಸುತ್ತಿದ್ದೇನೆ ಏಕೆಂದರೆ ಪ್ರತಿರೋಧ ಮಾಪನದಲ್ಲಿ ನೀವು ಇವುಗಳನ್ನು ವಿವಿಧ ಲೋಡ್ ಆಗಿ ಬಳಸಬಹುದು ಆದ್ದರಿಂದ ನೀವು ಕೆಪಾಸಿಟರ್ ನ್ನು ಲೋಡ್ ಆಗಿ ನೀಡಲು ಬಯಸಿದರೆ ನೀವು ಈ ಮೈಕ್ರೋಸ್ಟ್ರಿಪ್ ಅಥವಾ ಕೆಪಾಸಿಟಿವ್ ಡಯಾಫ್ರಾಮ್ ನ್ನು ನೀಡಬಹುದು ನಾವು ಅದನ್ನು ಪ್ರಯೋಗಾಲಯದಲ್ಲಿ ಮಾಡುತ್ತೇವೆ ನಾವು ವಿದ್ಯಾರ್ಥಿಗೆ ಇಂಡಕ್ಟಿವ್ ಡಯಾಫ್ರಾಮ್ ನ್ನು ನೀಡಿ ಲೋಡ್ ಇತ್ಯಾದಿಗಳನ್ನು ಕಂಡುಹಿಡಿಯಲು ಹೇಳುತ್ತೇವೆ ಆದ್ದರಿಂದ ಅಳತೆಯೊಂದಿಗೆ ನೀವು ಅದನ್ನು ಮಾಡಬಹುದು ಆದ್ದರಿಂದ ಎರಡನೇ ಸಾಧನವಾದ ಚದುರುವಿಕೆ ನಿಯತಾಂಕದಲ್ಲಿ ಇದನ್ನು ನೋಡುತ್ತೇವೆ ಮುಂದಿನ ಉಪನ್ಯಾಸದಲ್ಲಿ ನಾವು ವಿವಿಧ ಮೈಕ್ರೋ ತರಂಗ ನೆಟ್ವರ್ಕ್ಗಳಿಗಾಗಿ ಚದುರುವಿಕೆ ನಿಯತಾಂಕಗಳ ಗುಣಲಕ್ಷಣಗಳು ಯಾವುವು ಎಂಬುದನ್ನೂ ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ